ಈ ಉಪನ್ಯಾಸದಲ್ಲಿ ನಾವು ಕನೆಕ್ಟಿವಿಟಿಯ 4 ನೇ ಸಂಚಿಕೆ ಬಗ್ಗೆ ಮಾತನಾಡಿದ್ದೇವೆ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾನು ಎರಡು ತಂತ್ರಜ್ಞಾನಗಳ ಮೇಲೆ ಕೇಂದ್ರೀಕರಿಸಲಿದ್ದೇನೆ LoRa ಮತ್ತು ಸಿಗ್ಫಾಕ್ಸ್ ತದನಂತರ ನಾನು ನಿಮಗೆ ತೋರಿಸಲು ಹೋಗುತ್ತೇನೆ LoRa ಮತ್ತು ಸಿಗ್ಫಾಕ್ಸ್ನ ಈ ಕೆಲವು ವೈಶಿಷ್ಟ್ಯಗಳ ಕುರಿತು ನಾನು ಮೊದಲು ಮಾತನಾಡಲಿದ್ದೇನೆ ತದನಂತರ ನಾನು ನಿಮಗೆ ನಿಜವಾದ ಉದಾಹರಣೆಯನ್ನು ತೋರಿಸಲಿದ್ದೇನೆ LoRa ಮೂಲಕ ಡೇಟಾವನ್ನು ಕಳುಹಿಸಲು ನಿಜವಾದ ಸೆಟ್ ಅಪ್ ಇದು ಆದ್ದರಿಂದ ಕಡಿಮೆ ವಿದ್ಯುತ್ ವೈಡ್ ಏರಿಯಾ ನೆಟ್ವರ್ಕ್ ಕ್ಷಮಿಸಿ ಡಬಲ್ LPWAN ಇದು ಕ್ಷೇಮ ವೈಡ್ ಏರಿಯಾ ನೆಟ್ವರ್ಕ್ ಟೋಪೋಲಜಿಯಾಗಿದ್ದು ಅದು ವಿವಿಧ ವಿಷಯಗಳ ನಡುವೆ ದೀರ್ಘ ವ್ಯಾಪ್ತಿಯ ವೈರ್ಲೆಸ್ ಸಂವಹನವನ್ನು ಶಕ್ತಗೊಳಿಸುತ್ತದೆ ಜಿಗ್ಬೀಯಂತಹ ತಂತ್ರಜ್ಞಾನಗಳು ಪರಿಚಯ ವಿಭಾಗದಲ್ಲಿ ನಾವು ಸಂಕ್ಷಿಪ್ತವಾಗಿ ಅರ್ಥಮಾಡಿಕೊಂಡಿದ್ದೇವೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾನು ನಿಮಗೆ ಡೆಮೊವನ್ನು ತೋರಿಸಲಿದ್ದೇನೆ ಆದ್ದರಿಂದ ಜಿಗ್ಬೀಯಂತಹ ತಂತ್ರಜ್ಞಾನಗಳು ಹೆಚ್ಚು ದೂರದ ಸಂವಹನವನ್ನು ಹೊಂದಿರುವುದಿಲ್ಲ ವಿಶೇಷವಾಗಿ ಕಳುಹಿಸುವವರು ಮತ್ತು ಸ್ವೀಕರಿಸುವವರು ಪರಸ್ಪರ ಹೆಚ್ಚು ಹತ್ತಿರದಲ್ಲಿಲ್ಲದಿದ್ದರೆ ಆದ್ದರಿಂದ ಮೂಲಭೂತವಾಗಿ ಅವರು Zigbee ಮಧ್ಯ ಶ್ರೇಣಿಯ ಸಂವಹನಕ್ಕಾಗಿ ಮತ್ತು ವಿಶೇಷವಾಗಿ ಅವರು ಕಳುಹಿಸುವವರಲ್ಲದಿದ್ದರೆ ಮತ್ತು ಸ್ವೀಕರಿಸುವವರು ಪರಸ್ಪರರ ದೃಷ್ಟಿಗೆ ಒಳಪಡದಿದ್ದರೆ ಈ ಶ್ರೇಣಿಯು ಸಹ ಜಿಗ್ಬೀಯಲ್ಲಿ ಕಡಿಮೆಯಾಗುತ್ತದೆ ಆದ್ದರಿಂದ ಕಡಿಮೆ ಬಿಟ್ ದರದಲ್ಲಿ ವಿವಿಧ ವಸ್ತುಗಳ ನಡುವೆ ದೀರ್ಘ ವ್ಯಾಪ್ತಿಯ ನಿಸ್ತಂತು ಸಂವಹನಕ್ಕಾಗಿ ಅಂದರೆ ಕಡಿಮೆ ಡೇಟಾ ದರ LPWAN ತಂತ್ರಗಳು ಉಪಯುಕ್ತವಾಗಿವೆ ಆದ್ದರಿಂದ LoRa SIGFOX ಇವು ಎರಡು ವಿಭಿನ್ನ ತಂತ್ರಜ್ಞಾನಗಳಾಗಿದ್ದು ಇದನ್ನು ದೀರ್ಘ ವ್ಯಾಪ್ತಿಯ ಸಂವಹನಕ್ಕಾಗಿ ಬಳಸಬಹುದಾಗಿದೆ LoRa ದೀರ್ಘ ವ್ಯಾಪ್ತಿಯ ಒಂದು ಸಣ್ಣ ರೂಪ ದೀರ್ಘ lo ಮತ್ತು ಶ್ರೇಣಿ Ra ಆದ್ದರಿಂದ ಈ LoRa ಅನ್ನು ಸಂಕ್ಷಿಪ್ತಗೊಳಿಸಲಾಗಿದೆ ಆದ್ದರಿಂದ ದೀರ್ಘ ವ್ಯಾಪ್ತಿ ಅಥವಾ ದೀರ್ಘ ವ್ಯಾಪ್ತಿಯ ಸಂವಹನಕ್ಕಾಗಿ ಸಂವಹನ LoRa ಸ್ಪ್ರೆಡ್ ಸ್ಪೆಕ್ಟ್ರಮ್ ಮಾಡ್ಯುಲೇಶನ್ ತಂತ್ರವನ್ನು ಸಂಯೋಜಿಸುತ್ತದೆ ಇದು CSS ಎಂದು ಕರೆಯಲ್ಪಡುವ ಯಾವುದನ್ನಾದರೂ ಆಧರಿಸಿದೆ CSS ಸ್ಪ್ರೆಡ್ ಸ್ಪೆಕ್ಟ್ರಮ್ ತಂತ್ರವು ಚಿರ್ಪ್ ಸ್ಪೀಡ್ ಕ್ಷಮಿಸಿ ಚಿಪ್ ಸ್ಪ್ರೆಡ್ ಸ್ಪೆಕ್ಟ್ರಮ್ ಆಗಿದೆ C ಎಂದರೆ ಚಿರ್ಪ್ ಆದ್ದರಿಂದ LoRa ಪರವಾನಗಿ ಉಚಿತ ಸಬ್ ಗಿಗಾಹರ್ಟ್ಜ್ ರೇಡಿಯೊ ಫ್ರೀಕ್ವೆನ್ಸಿ ಬ್ಯಾಂಡ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಸಬ್ ಗಿಗಾ ಹರ್ಟ್ಜ್ ಎಂದರೆ ಅದು 1 ಗಿಗಾಹರ್ಟ್ಜ್ಗಿಂತ ಕಡಿಮೆ ಆದ್ದರಿಂದ 169 ಮೆಗಾಹರ್ಟ್ಜ್ 433 ಮೆಗಾಹರ್ಟ್ಜ್ 868 ಮೆಗಾಹರ್ಟ್ಜ್ ಮತ್ತು 915 ಮೆಗಾಹರ್ಟ್ಜ್ ನಂತಹ ಈ ಎಲ್ಲಾ ವಿಭಿನ್ನ ಬ್ಯಾಂಡ್ಗಳು LoRa ವನ್ನು ಬಳಸುತ್ತಿರುವ ಪ್ರದೇಶವನ್ನು ಅವಲಂಬಿಸಿ ಇವುಗಳ ಕಾರ್ಯಾಚರಣೆಯ ವಿಭಿನ್ನ ಬ್ಯಾಂಡ್ಗಳಾಗಿವೆ ಮತ್ತು LoRa WAN ಎನ್ನುವುದು LoRa ಕಾರ್ಯನಿರ್ವಹಿಸುವ ಮತ್ತು ವಿವಿಧ ಸಾಧನಗಳ ನಡುವೆ ಸಂವಹನವನ್ನು ಸಕ್ರಿಯಗೊಳಿಸುವ ನೆಟ್ವರ್ಕ್ ಆಗಿದೆ SIGFOX ಮತ್ತೊಂದು ತಂತ್ರಜ್ಞಾನವಾಗಿದೆ ಇದು LoRa ಗೆ ಹೋಲಿಸಿದರೆ ಕಡಿಮೆ ವೆಚ್ಚವಾಗಿದೆ ಆದರೆ ಯಂತ್ರದಿಂದ ಯಂತ್ರ ನೆಟ್ವರ್ಕಿಂಗ್ ಮತ್ತು ಸಂವಹನದೊಂದಿಗೆ ಅಪ್ಲಿಕೇಶನ್ ಡೊಮೇನ್ಗಳಿಗೆ ವ್ಯಾಪಕ ವ್ಯಾಪ್ತಿಯನ್ನು ಹೊಂದಿದೆ SIGFOX ರೇಡಿಯೋ ಲಿಂಕ್ ಪರವಾನಗಿ ಪಡೆಯದ ISM ರೇಡಿಯೋ ಬ್ಯಾಂಡ್ಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು SIGFOX ನೆಟ್ವರ್ಕ್ ಪ್ರತಿ ಸಂದೇಶಕ್ಕೆ 12 ಬೈಟ್ಗಳ ಪೇಲೋಡ್ನೊಂದಿಗೆ ದಿನಕ್ಕೆ 140 ಸಂದೇಶಗಳವರೆಗೆ ಕಾರ್ಯಕ್ಷಮತೆಯನ್ನು ನೀಡುತ್ತದೆ ಮತ್ತು ಥ್ರೋಪುಟ್ ಅನ್ನು SIGFOX ಬಳಸಿಕೊಂಡು 100 bps ವರೆಗೆ ಸಾಧಿಸಲಾಗುತ್ತದೆ ಲಾಂಗ್ ರೇಂಜ್ ಕಮ್ಯುನಿಕೇಶನ್ LoRa ಮತ್ತು SIGFOX ಗಾಗಿ ಈ ಎರಡು ತಂತ್ರಜ್ಞಾನಗಳು ಪರಸ್ಪರ ಹೇಗೆ ಹೋಲಿಕೆ ಮಾಡುತ್ತವೆ ಎಂಬುದರ ಕುರಿತು ನಾವು ಈಗ ಉತ್ತಮ ತಿಳುವಳಿಕೆಯನ್ನು ಹೊಂದೋಣ ಆದ್ದರಿಂದ ಮೂಲಭೂತವಾಗಿ ಮಾಡ್ಯುಲೇಶನ್ ತಂತ್ರದ ವಿಷಯದಲ್ಲಿ ನಾನು ಹೇಳಿದಂತೆ LoRaವನ್ನು ಬಳಸುತ್ತದೆ CSS ಚಿರ್ಪ್ ಸ್ಪ್ರೆಡ್ ಸ್ಪೆಕ್ಟ್ರಮ್ ಅನ್ನು ಬಳಸುತ್ತದೆ ಮತ್ತೊಂದೆಡೆ SIGFOX BPSK ಅನ್ನು ಬಳಸುತ್ತದೆ ಮತ್ತು ಬ್ಯಾಂಡ್ವಿಡ್ತ್ಗೆ ಸಂಬಂಧಿಸಿದಂತೆ LoRa ಈಗ 125 ಕಿಲೋಹರ್ಟ್ಜ್ ಮತ್ತು 250 ಕಿಲೋಹರ್ಟ್ಜ್ ಅನ್ನು ಬಳಸುತ್ತದೆ ಇದು 125 ಮತ್ತು 250 ಕಿಲೋ ಹರ್ಟ್ಜ್ ಬ್ಯಾಂಡ್ವಿಡ್ತ್ ನೀಡುತ್ತದೆ ಮತ್ತು ಆದರೆ SIGFOX ಮೂಲತಃ 100 ಹರ್ಟ್ಜ್ ನೀಡುತ್ತದೆ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ LoRa ಗೆ ಹೋಲಿಸಿದರೆ SIGFOX ನಲ್ಲಿ ಬ್ಯಾಂಡ್ವಿಡ್ತ್ ತುಂಬಾ ಕಡಿಮೆಯಾಗಿದೆ ಆದ್ದರಿಂದ ಮೂಲತಃ ಕಡಿಮೆ ಬ್ಯಾಂಡ್ವಿಡ್ತ್ ಸನ್ನಿವೇಶಗಳು ಅಥವಾ ಅಪ್ಲಿಕೇಶನ್ಗಳಲ್ಲಿ SIGFOX ಹೆಚ್ಚು ಉಪಯುಕ್ತವಾಗಿರುತ್ತದೆ ಏಕೆಂದರೆ ನಾನು ಮೊದಲೇ ಹೇಳಿದಂತೆ SIGFOX LoRa ಗೆ ಹೋಲಿಸಿದರೆ ಒಟ್ಟಾರೆ ಅಗ್ಗವಾಗಿದೆ LoRa ಗಾಗಿ ಡೇಟಾ ದರದ ವಿಷಯದಲ್ಲಿ ಡೇಟಾ ದರದ ಪರಿಭಾಷೆಯಲ್ಲಿ ಇದು 50 kbps ಆಗಿದೆ ಆದರೆ SIGFOX ಗೆ ಇದು ಪ್ರತಿ ಸೆಕೆಂಡಿಗೆ 100 bps ಬಿಟ್ಗಳು ಮಾತ್ರ LoRa ಗಾಗಿ LoRa ವೈಡ್ ಬ್ಯಾಂಡ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದರೆ SIGFOX ಅಲ್ಟ್ರಾ ನ್ಯಾರೋ ಬ್ಯಾಂಡ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಪ್ರಸರಣದ ಆವರ್ತನವು LoRaದಲ್ಲಿ ಆಗಾಗ್ಗೆ ಇರುತ್ತದೆ ಆದರೆ ಸಿಗ್ಫಾಕ್ಸ್ನಲ್ಲಿ ಇದು ವಿರಳವಾಗಿರುತ್ತದೆ ಆದ್ದರಿಂದ ಮೂಲಭೂತವಾಗಿ ನಿಮ್ಮ ಅವಶ್ಯಕತೆಗಳು ಕಡಿಮೆ ಇರುವಲ್ಲಿ ಬ್ಯಾಂಡ್ವಿಡ್ತ್ ಅಗತ್ಯತೆ ಮತ್ತು ಡೇಟಾ ದರ ಕಡಿಮೆ ಇರುವಲ್ಲಿ ಅಪರೂಪದ ಪ್ರಸರಣಗಳು ನಿಮ್ಮ ಉದ್ದೇಶಕ್ಕೆ ಸಾಕಾಗುತ್ತದೆ ಆಗ ಅಗ್ಗದ SIGFOX ತಂತ್ರಜ್ಞಾನದೊಂದಿಗೆ ಹೋಗುವುದು ಉತ್ತಮ ಈಗ ಈ ಸಂವಹನವು ಹೇಗೆ ಸಂಭವಿಸುತ್ತದೆ ಎಂಬುದರ ಕುರಿತು ಮಾತನಾಡೋಣ ಹಾಗಾಗಿ LoRa ನೊಂದಿಗೆ ಸಂವಹನವು ಹೇಗೆ ನಡೆಯುತ್ತದೆ ಎಂಬುದರ ಡೆಮೊವನ್ನು ನಾನು ಈಗ ನಿಮಗೆ ನೀಡಲಿದ್ದೇನೆ ಇಲ್ಲಿ ನಾವು ನೋಡೋಣ ಈ ಸೆಟಪ್ ಅನ್ನು ಇಲ್ಲಿ ನೋಡೋಣ ನಾವು LoRa ಮಾಡ್ಯೂಲ್ ಅನ್ನು ಹೊಂದಿದ್ದೇವೆ ಇದು LoRa ಮಾಡ್ಯೂಲ್ ಇದು ಈ ಟ್ರಾನ್ಸ್ಮಿಟರ್ ಆಗಿದೆ ಮತ್ತು ಈ ಟ್ರಾನ್ಸ್ಮಿಟರ್ಗೆ ಸಂಪರ್ಕಗೊಂಡಿರುವ ತಾಪಮಾನ ಸಂವೇದಕವಿದೆ ಟ್ರಾನ್ಸ್ಮಿಟರ್ನಿಂದ ಈ ತಾಪಮಾನ ಡೇಟಾವನ್ನು ರಿಸೀವರ್ ಮಾಡ್ಯೂಲ್ಗೆ ಕಳುಹಿಸಲಾಗುವುದು ಇದು ಈ ರಿಸೀವರ್ ಆಗಿದೆ ಆದ್ದರಿಂದ ನಾನು ಈ ಟ್ರಾನ್ಸ್ಮಿಟರ್ ಅನ್ನು ಹೊಂದಿದ್ದೇನೆ ನಾನು ಅದನ್ನು ಪ್ರತ್ಯೇಕವಾಗಿ ಇಡುತ್ತೇನೆ ಮತ್ತು ಇದು ನನ್ನ ರಿಸೀವರ್ ಆಗಿದೆ ಈ ಟ್ರಾನ್ಸ್ಮಿಟರ್ ಯೂನಿಟ್ನಿಂದ ತಾಪಮಾನದ ಡೇಟಾವನ್ನು ಈ LoRa ಟ್ರಾನ್ಸ್ಮಿಟರ್ ಮೂಲಕ ಈ LoRa ರಿಸೀವರ್ಗೆ ಕಳುಹಿಸಲಾಗುವುದು ಮತ್ತು ತಾಪಮಾನವು ಒಂದು ನಿರ್ದಿಷ್ಟ ಮಿತಿಯನ್ನು ದಾಟಿದರೆ ಮೂಲತಃ ಈ ಬೆಳಕು ಮಿಟುಕಿಸಲು ಹೋಗುತ್ತದೆ ಈ ಸೆಟಪ್ ಅನ್ನು ಹೀಗೆ ಮಾಡಲಾಗುತ್ತದೆ ಆದ್ದರಿಂದ ನಾವು ಏನು ಹೊಂದಿದ್ದೇವೆ ನಾವು ಈ ತಾಪಮಾನ ಸಂವೇದಕವನ್ನು ಹೊಂದಿದ್ದೇವೆ ಇದು ತಾಪಮಾನ ಸಂವೇದಕವಾಗಿದೆ ಇದು ಈ LoRa ಟ್ರಾನ್ಸ್ಮಿಟರ್ ಮಾಡ್ಯೂಲ್ ಆಗಿದೆ ಮತ್ತು ನಾವು ನೋಡ್ MCU ಎಂದು ಕರೆಯಲ್ಪಡುವದನ್ನು ಹೊಂದಿದ್ದೇವೆ ನಾನು ಶೀಘ್ರದಲ್ಲೇ ಮಾತನಾಡಲಿದ್ದೇನೆ ಇದು ಈ ನೋಡ್ MCU ಇದು ಈ ನೋಡ್ MCU ತದನಂತರ ನಾವು ರಿಸೀವರ್ LoRa ಜೊತೆಗೆ ಈ ರಿಸೀವರ್ ಯುನಿಟ್ ಅನ್ನು ಹೊಂದಿದ್ದೇವೆ ಇದು ಈ ರಿಸೀವರ್ LoRa ಆಗಿದೆ ನಾನು ಈ ಪೆನ್ ಮೂಲಕ ತೋರಿಸುತ್ತಿದ್ದೇನೆ ಇದು ಈ ರಿಸೀವರ್ LoRa ಮತ್ತು ಇದು ಈ ರಿಸೀವರ್ ನೋಡ್ MCU ಮತ್ತು ಇದು ಈ ಲೆಡ್ ಆಗಿದೆ ಇದು ನೀವು ಡೇಟಾವನ್ನು ಕಳುಹಿಸಿದಾಗ ಈ ಟ್ರಾನ್ಸ್ಮಿಟರ್ನಿಂದ ರಿಸೀವರ್ಗೆ ಒಮ್ಮೆ ಮಿಟುಕಿಸಲಿದೆ ಆದ್ದರಿಂದ ನಾವು ಇದನ್ನು ಕ್ರಿಯೆಯಲ್ಲಿ ತೋರಿಸಲಿದ್ದೇವೆ ಮತ್ತು ನಾವು ಮೊದಲು ಮಾತನಾಡಿದ ಈ ವ್ಯವಸ್ಥೆಯ ಬಗ್ಗೆ ಒಂದು ಅವಲೋಕನವನ್ನು ಪಡೆಯಲು ಪ್ರಯತ್ನಿಸೋಣ ನಾವು DHT ಸಂವೇದಕ ಮತ್ತು ಸಂವಹನ ಮಾಡ್ಯೂಲ್ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಮೂಲತಃ LoRa ಸಂವಹನ ಮಾದರಿಯಾಗಿದೆ ಇದು NodeMCU ಆಗಿರುವ ಪ್ರೊಸೆಸರ್ನೊಂದಿಗೆ ಇಂಟರ್ಫೇಸ್ ಆಗಿದೆ ಆದ್ದರಿಂದ ನಾವು DHT ಡಿಜಿಟಲ್ ಆರ್ದ್ರತೆ ಮತ್ತು ತಾಪಮಾನ ಸಂವೇದಕ DHT ಸಂವೇದಕವನ್ನು ಹೊಂದಿದ್ದೇವೆ ನಾವು ಈ LoRa ಸಂವಹನ ಮಾಡ್ಯೂಲ್ ಮತ್ತು ನೋಡ್ MCU ಪ್ರೊಸೆಸರ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಮಾಡ್ಯೂಲ್ಗಳೆರಡೂ ನಾವು ನೋಡಿದಂತೆ ಈ ನೋಡ್ MCU ಅನ್ನು ಒಳಗೊಂಡಿರುತ್ತವೆ ಮತ್ತು ಈ ಪ್ರೊಸೆಸರ್ ಬೋರ್ಡ್ ಟ್ರಾನ್ಸ್ಮಿಟರ್ ಎಂಡ್ ಮತ್ತು ರಿಸೀವರ್ ಎಂಡ್ ಎರಡೂ ತುದಿಗಳಲ್ಲಿ ಅಗತ್ಯವಿದೆ ಆದ್ದರಿಂದ ಸಂವಹನದ ಈ ಒಂದು ಮಾರ್ಗಕ್ಕಾಗಿ ಇದು ಟ್ರಾನ್ಸ್ಮಿಟರ್ ಆಗಿರುತ್ತದೆ ಇದು ರಿಸೀವರ್ ಆಗಿರುತ್ತದೆ ಮತ್ತು ಇದನ್ನು ಇನ್ನೊಂದು ರೀತಿಯಲ್ಲಿ ಮಾಡಬಹುದು ಆದ್ದರಿಂದ ನಾನು ಈ ರೀತಿಯ ಡಬಲ್ ಹೆಡೆಡ್ ಬಾಣವನ್ನು ಬಳಸುವುದನ್ನು ಸೂಚಿಸಿದ್ದೇನೆ ಟ್ರಾನ್ಸ್ಮಿಟರ್ ಮಾಡ್ಯೂಲ್ ಪರಿಸರದ ತಾಪಮಾನ ಮತ್ತು ತೇವಾಂಶವನ್ನು ಮೇಲ್ವಿಚಾರಣೆ ಮಾಡುವ ಸಂವೇದಕವನ್ನು ಹೊಂದಿದೆ ಮತ್ತು ರಿಸೀವರ್ ಮಾಡ್ಯೂಲ್ಗೆ ಡೇಟಾವನ್ನು ಕಳುಹಿಸುತ್ತದೆ ಮತ್ತು ನಾನು ನಿಮಗೆ ಡೆಮೊವನ್ನು ನೀಡಲಿದ್ದೇನೆ ಆದ್ದರಿಂದ ಈ ರಿಸೀವರ್ ಮಾಡ್ಯೂಲ್ ನಿಗದಿತ ಸ್ಥಿತಿಯ ಪ್ರಕಾರ ಪ್ರತಿಕ್ರಿಯಿಸುತ್ತದೆ ಮತ್ತು ಇದನ್ನು ನಾನು ಸ್ವಲ್ಪ ಸಮಯದ ಹಿಂದೆ ನಿಮಗೆ ತೋರಿಸಿರುವ ಲೆಡ್ ಲ್ಯಾಂಪ್ನ ಹೊಳೆಯುವಿಕೆಯನ್ನು ಬಳಸಿ ತೋರಿಸಲಿದ್ದೇನೆ ಆದ್ದರಿಂದ ನಾವು ಮುಂದೆ ಹೋಗೋಣ ಮತ್ತು ನಮ್ಮ ಸೆಟಪ್ ಬಗ್ಗೆ ಮೊದಲು ತಿಳುವಳಿಕೆಯನ್ನು ಪಡೆಯಲು ಪ್ರಯತ್ನಿಸೋಣ ನಾನು ಈ ಸಂಪೂರ್ಣ ಸೆಟಪ್ ಅನ್ನು ತೆಗೆದ ಚಿತ್ರಗಳ ರೂಪದಲ್ಲಿ ಸೆರೆಹಿಡಿದಿದ್ದೇನೆ ಇದರಿಂದಾಗಿ ಈ ಸಾಧನಗಳು ಹೇಗೆ ಕಾಣುತ್ತವೆ ಮತ್ತು ಈ ಚಿತ್ರಗಳು ಹೇಗೆ ಕಾಣುತ್ತವೆ ಎಂಬುದರ ಒಂದು ನೋಟವನ್ನು ಹೊಂದಲು ನಿಮಗೆ ತುಂಬಾ ಸುಲಭವಾಗುತ್ತದೆ ಮತ್ತು ಇದರ ನಂತರ ಮೂಲಭೂತವಾಗಿ ನಾನು ನಿಮಗೆ ತೋರಿಸಲಿದ್ದೇನೆ ನಾನು ಹಿಂತಿರುಗಲು ಹೋಗುತ್ತಿದ್ದೇನೆ ಮತ್ತು ನಾನು ಇಲ್ಲಿ ನಿಮಗಾಗಿ ಹೊಂದಿರುವ ಡೆಮೊವನ್ನು ನಿಮಗೆ ತೋರಿಸುತ್ತೇನೆ ಆದ್ದರಿಂದ ಮೊದಲು ನಾವು ಅರ್ಥಮಾಡಿಕೊಳ್ಳಲು ಈ ವಸ್ತುಗಳ ಮೂಲಕ ಹೋಗೋಣ ಈ ಸೆಟಪ್ ಹೆಚ್ಚು ಹತ್ತಿರದ ದೃಷ್ಟಿಕೋನದಿಂದ ಹೇಗೆ ಕಾಣುತ್ತದೆ ಆದ್ದರಿಂದ ನಾವು ಇಲ್ಲಿ ಏನನ್ನು ಹೊಂದಿದ್ದೇವೆ ಇದು ಇದೇ ಆಗಿದೆ ಇದು ಈ LoRa ಎಂದು ನಾನು ನಿಮಗೆ ತೋರಿಸಲಿದ್ದೇನೆ ಇದು LORa ಮಾಡ್ಯೂಲ್ ಮತ್ತು ಇದು ನಿಮ್ಮ DHT ಸಂವೇದಕ ಡಿಜಿಟಲ್ ಆರ್ದ್ರತೆಯ ತಾಪಮಾನ ಸಂವೇದಕವಾಗಿದೆ ಮತ್ತು ಇದು ನಿಮ್ಮ ನೋಡ್ MCU ಆಗಿದೆ ನೋಡ್ MCU ಇದು ಏನೂ ಅಲ್ಲ ಆದರೆ ಪ್ರೊಸೆಸರ್ ಇದು ಪ್ರೊಸೆಸರ್ ಆಗಿದೆ ಆದ್ದರಿಂದ ನಮಗೆ ನೋಡ್ MCU LoRa DHT ಸಂವೇದಕ ಮತ್ತು ಕೆಲವು ಜಂಪರ್ ವೈರ್ಗಳು ಆ ವೈರ್ಗಳ ಅಗತ್ಯವಿದೆ ನಾನು ನಿಮಗೆ ವಿವಿಧ ಘಟಕಗಳನ್ನು ಸಂಪರ್ಕಿಸುವುದನ್ನು ತೋರಿಸುತ್ತಿದ್ದೇನೆ ಆದ್ದರಿಂದ ಇವುಗಳು ಈ ವಿಭಿನ್ನ ತಂತಿಗಳಾಗಿದ್ದು ಇವುಗಳನ್ನು ಜಂಪರ್ ತಂತಿಗಳು ಮತ್ತು ಲೆಡ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾನು ನಿಮಗೆ ತೋರಿಸಿರುವ ಸಿಸ್ಟಮ್ನ ಡೆಮೊವನ್ನು ನೀಡಲು ಇವುಗಳು ಅಗತ್ಯವಿರುವ ಘಟಕಗಳಾಗಿವೆ ಮತ್ತು ಇಲ್ಲಿ ನಾವು ತೋರಿಸಲು ಹೊರಟಿರುವುದು LoRa ರಿಸೀವರ್ಗೆ ಡೇಟಾವನ್ನು ಕಳುಹಿಸುವ LoRa ಟ್ರಾನ್ಸ್ಮಿಟರ್ ಅನ್ನು ನಾವು ಹೊಂದಿದ್ದೇವೆ ಮತ್ತು ಆದ್ದರಿಂದ ಇದು ಮೂಲಭೂತವಾಗಿ ನಾನು ನಿಮಗೆ ತೋರಿಸಲು ಹೊರಟಿರುವುದು ನಾನು ನಿಮಗೆ ಅನುಗುಣವಾದ ಕೋಡ್ ಅನ್ನು ತೋರಿಸಲಿದ್ದೇನೆ ಆದ್ದರಿಂದ ಈ ನೋಡ್ MCU ಇದು ಮೂಲಭೂತವಾಗಿ ನಿಮಗೆ ಬಹಳ ಹತ್ತಿರದಿಂದ ತೋರಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಇದು ಈ ನೋಡ್ MCU ಹೇಗೆ ಕಾಣುತ್ತದೆ ಎಂಬುದರ ಹತ್ತಿರದ ನೋಟವನ್ನು ನೀಡುತ್ತದೆ ಆದ್ದರಿಂದ ಈ ನೋಡ್ MCU ಮೂಲತಃ ಅಗ್ಗದ ಆರ್ಡುನೊ ಬೋರ್ಡ್ ಆಗಿದೆ ಇದು ನಿಮ್ಮ ಆರ್ಡುನೊದಂತಹ ರೀತಿಯ ಕಾರ್ಯಗಳನ್ನು ಹೊಂದಿರುವ ಅದೇ ರೀತಿಯ ಕಾರ್ಯವನ್ನು ಮಾಡುವ ಅತ್ಯಂತ ಅಗ್ಗದ ಮಾಡ್ಯೂಲ್ ಆಗಿದೆ ಮತ್ತು ಇದು ಮೂಲತಃ ESP 12 ಮಾಡ್ಯೂಲ್ ಆಗಿದ್ದು ಅದು Arduino IDE ಅನುಸರಣೆಯಾಗಿದೆ ಆದ್ದರಿಂದ ಮೂಲಭೂತವಾಗಿ ಸ್ವಲ್ಪ ಹೆಚ್ಚು ದುಬಾರಿಯಾದ ಆರ್ಡುನೊವನ್ನು ಬಳಸುವ ಬದಲು ನೀವು ನೋಡ್ MCU ಅನ್ನು ಬಳಸಬಹುದು ಆದ್ದರಿಂದ ಈ Arduino IDE ಇದು ಅನುಸರಣೆಯಾಗಿದೆ ಮತ್ತು ನಾವು ಇದರೊಂದಿಗೆ ಇತರ Arduino ಬೋರ್ಡ್ಗಳನ್ನು ಬಳಸಬಹುದು ಆದ್ದರಿಂದ ನೋಡ್ MCU ಮತ್ತು Arduino IDE ನಡುವೆ ಪರಸ್ಪರ ಕಾರ್ಯಸಾಧ್ಯತೆ ಇದೆ ಮತ್ತು ಪಿನ್ ಕಾನ್ಫಿಗರೇಶನ್ಗಳನ್ನು ಇಲ್ಲಿ ತೋರಿಸಲಾಗಿದೆ ಇದು ಪಿನ್ ಕಾನ್ಫಿಗರೇಶನ್ ಆಗಿದೆ ಮತ್ತು ನಾನು ಈ ನಿರ್ದಿಷ್ಟ ಲಿಂಕ್ಗೆ ಹೋದರೆ ನಾನು ಈ ಲಿಂಕ್ಗೆ ಹೋದರೆ ನೀವು ಹೋದರೆ ನೋಡ್ MCU ಗಾಗಿ ಈ ಪಿನ್ ಕಾನ್ಫಿಗರೇಶನ್ ಹೇಗೆ ಕಾಣುತ್ತದೆ ಎಂಬುದನ್ನು ನಾನು ನಿಮಗೆ ತೋರಿಸಬಹುದು ಆದ್ದರಿಂದ ಇವುಗಳು IO ಪಿನ್ಗಳು ಮತ್ತು GPIO ಪಿನ್ಗಳ ನಡುವಿನ ವಿಭಿನ್ನ ಮ್ಯಾಪಿಂಗ್ ಆದ್ದರಿಂದ ಇದು ಮೂಲಭೂತವಾಗಿ ಪಿನ್ ಕಾನ್ಫಿಗರೇಶನ್ ಮತ್ತು ಸಾಮಾನ್ಯ IO ಪಿನ್ಗಳು ಮತ್ತು ಅನುಗುಣವಾದ GPIO ಸಂಖ್ಯೆಗಳ ನಡುವಿನ ಮ್ಯಾಪಿಂಗ್ ಆಗಿದೆ ಆದ್ದರಿಂದ ಇದನ್ನು ಮೂಲಭೂತವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಈ ನೋಡ್ MCU ಬೋರ್ಡ್ನಲ್ಲಿ GPIO ಮತ್ತು ಪಿನ್ ಸಂಖ್ಯೆಯ ನಡುವೆ ನಕ್ಷೆ ಮಾಡಲು ಪ್ರಯತ್ನಿಸುವಾಗ ಈ ಮಾಹಿತಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಈಗ ನಾನು ಇದನ್ನು ಮುಚ್ಚಿ ಮತ್ತು ನಾವು ಇದ್ದ ಸ್ಥಳಕ್ಕೆ ಹಿಂತಿರುಗಿ ಆದ್ದರಿಂದ ಇದು ಈ ನೋಡ್ MCU ಪಿನ್ ಕಾನ್ಫಿಗರೇಶನ್ ಮತ್ತು ನೀವು ಇಲ್ಲಿ ನೋಡುವಂತೆ ಈ ವಿಭಿನ್ನ ಡೇಟಾ ಪಿನ್ಗಳು D0 D1 D2 D3 D4 ಮತ್ತು ಇಲ್ಲಿ ನಾವು ಈ ಸೆಟಪ್ನ ನಮ್ಮ ಇತರ ಘಟಕಗಳನ್ನು ಸಂಪರ್ಕಿಸಲಿದ್ದೇವೆ ಇದು ಒಟ್ಟಾರೆಯಾಗಿ ಈ ಪಿನ್ ಕಾರ್ಪೊರೇಟ್ ಕಾನ್ಫಿಗರೇಶನ್ ಆಗಿದೆ ಮತ್ತು ಇವುಗಳು ಯಾವುವು ಎಂಬುದರ ಕುರಿತು ನಾನು ವಿವರವಾಗಿ ಹೋಗುತ್ತಿಲ್ಲ ಆದರೆ ಈ ನಿರ್ದಿಷ್ಟ ಲಿಂಕ್ನಿಂದ ನೀವು ನಿಮ್ಮ ಮೂಲಕ ಹೋಗಬಹುದು ಇದು ಈ ಪ್ರತಿಯೊಂದು ವಿಭಿನ್ನ ಅರ್ಥಗಳ ಸಂಪೂರ್ಣ ಚಿತ್ರವನ್ನು ನಿಮಗೆ ನೀಡುತ್ತದೆ ಆದ್ದರಿಂದ ಈಗ ಇದು ಮೂಲತಃ LoRa ಟ್ರಾನ್ಸ್ಸಿವರ್ ಮಾಡ್ಯೂಲ್ ಹೇಗೆ ಕಾಣುತ್ತದೆ ಆದ್ದರಿಂದ ಇದು ಈ LoRa ಟ್ರಾನ್ಸ್ಸಿವರ್ ಆಗಿದೆ ಮತ್ತು ಇದು ಈ ಚಿತ್ರದಲ್ಲಿ ತೋರಿಸಿರುವಂತೆ ವಿಭಿನ್ನ ಪಿನ್ಗಳನ್ನು ಹೊಂದಿದೆ ಇದು ಪಿನ್ ಕಾನ್ಫಿಗರೇಶನ್ ಆಗಿದೆ ಮತ್ತು ಇದನ್ನು ಮೂಲತಃ ದೀರ್ಘ ವ್ಯಾಪ್ತಿಯ ವೈರ್ಲೆಸ್ ಸಂವಹನಕ್ಕಾಗಿ ಬಳಸಲಾಗುತ್ತದೆ ಮತ್ತು ಇದು ವಿಶೇಷವಾಗಿ ಕೈಗಾರಿಕಾ IoT ಸನ್ನಿವೇಶಗಳಿಗೆ ಬಹಳ ಮುಖ್ಯವಾಗಿದೆ LoRa ಮೂಲತಃ ತುಂಬಾ ಉಪಯುಕ್ತವಾಗಿದೆ ಮತ್ತು ಇದು ಈ DHT ಸಂವೇದಕದ ಪಿನ್ ಕಾನ್ಫಿಗರೇಶನ್ ಆಗಿದೆ ನಮ್ಮ ಸೆಟಪ್ನಲ್ಲಿ ನಾವು ಬಳಸುತ್ತಿರುವ ಇತರ ಘಟಕ ಪಿನ್ 1 ಮೂಲಭೂತವಾಗಿ 3 3 ವೋಲ್ಟ್ನಿಂದ 5 ವೋಲ್ಟ್ ವಿದ್ಯುತ್ ಪೂರೈಕೆಯಾಗಿದೆ ನಂತರ ಇಲ್ಲಿ ಪಿನ್ 2 ಆದ್ದರಿಂದ ನೋಡ್ MCU ಮತ್ತು LoRa ನಡುವಿನ ನೋಡ್ MCU ನಡುವೆ ಈ ಸಂಪರ್ಕವು ಹೇಗೆ ಸಂಭವಿಸುತ್ತದೆ ಆದ್ದರಿಂದ ನೋಡ್ MCU ಮತ್ತು LoRa ಈ ಸಂಪರ್ಕವು ಈ ರೀತಿ ನಡೆಯುತ್ತದೆ ಆದ್ದರಿಂದ ಇದು ಈ LoRa ಮಾಡ್ಯೂಲ್ ಇದು LoRa ಮತ್ತು ಇದು ನಿಮ್ಮ ನೋಡ್ MCU ಆಗಿದೆ ಮತ್ತು ಈ ಜಂಪರ್ ವೈರ್ಗಳು ಈ LoRaದ ಒಂದು ಪೋರ್ಟ್ನಿಂದ ನೋಡ್ MCU ನಲ್ಲಿರುವ ಅನುಗುಣವಾದ ಪೋರ್ಟ್ಗೆ ಸಂಪರ್ಕಿಸುತ್ತಿರುವುದನ್ನು ನೀವು ಫಿಗರ್ನಿಂದ ನೋಡಬಹುದಾದರೆ ಆದ್ದರಿಂದ ನಾವು ಈ LoRa ಮಾಡ್ಯೂಲ್ನಿಂದ ನೋಡ್ MCUಗೆ ವಿಭಿನ್ನ ಪೋರ್ಟ್ಗಳನ್ನು ಸಂಪರ್ಕಿಸುವ ವಿಭಿನ್ನ ವಿಭಿನ್ನ ವೈರ್ಗಳ ಜಂಪರ್ ವೈರ್ಗಳನ್ನು ಹೊಂದಿದ್ದೇವೆ ಮತ್ತು ಈ ವಿಭಿನ್ನ ಜಂಪರ್ ವೈರ್ಗಳು ಈ ತಾಪಮಾನ ಸಂವೇದಕ ಈ ತಾಪಮಾನ ಸಂವೇದಕ ವಿಭಿನ್ನ ಪಿನ್ಗಳನ್ನು ಹೇಗೆ ಸಂಪರ್ಕಿಸುತ್ತಿವೆ ಎಂಬುದನ್ನು ನೀವು ಇಲ್ಲಿ ನೋಡಬಹುದು ನಾವು ಹಿಂದಿನ ಸ್ಲೈಡ್ನಲ್ಲಿ ನೋಡಿದಂತೆ ನಾಲ್ಕು ಪಿನ್ಗಳು ಇದ್ದವು ಆದ್ದರಿಂದ ಈ ನಾಲ್ಕು ವಿಭಿನ್ನ ಪಿನ್ಗಳ 1 2 3 4 ಅವರು ಈ LoRa ಮಾಡ್ಯೂಲ್ಗೆ ಹೇಗೆ ಸಂಪರ್ಕಿಸುತ್ತಾರೆ ಎಂಬುದನ್ನು ಇಲ್ಲಿ ತೋರಿಸಲಾಗಿದೆ ಆದ್ದರಿಂದ ಇದು ಮೂಲಭೂತವಾಗಿ ನಿಮ್ಮ ಸಂಪರ್ಕವು ಹೇಗೆ ಸಂಭವಿಸುತ್ತದೆ ಏಕೆಂದರೆ ತಾಪಮಾನ ಸಂವೇದಕವು ಗ್ರಹಿಸುತ್ತದೆ ತದನಂತರ ಈ LoRa ಮಾಡ್ಯೂಲ್ ಮೂಲಕ ಅದು ಡೇಟಾವನ್ನು ಕಳುಹಿಸಲು ಹೋಗುತ್ತದೆ ಇದು ಒಟ್ಟಾರೆ ಟ್ರಾನ್ಸ್ಮಿಟರ್ ಆಗಿರುತ್ತದೆ ಮತ್ತು ಅದು ಡೇಟಾವನ್ನು ಕಳುಹಿಸಲು ಹೋಗುತ್ತದೆ ಮತ್ತು ಅದನ್ನು ಸ್ವೀಕರಿಸುವವರು ಸ್ವೀಕರಿಸುತ್ತಾರೆ ಆದ್ದರಿಂದ ಈ ನೋಡ್ MCU ಮತ್ತು LoRa ಮಾಡ್ಯೂಲ್ನ ವಿಭಿನ್ನ ಪಿನ್ಗಳ ನಡುವಿನ ಈ ಮ್ಯಾಪಿಂಗ್ ಅನ್ನು ನಿಮಗಾಗಿ ನೀಡಲಾಗಿದೆ ನೀವು ಅದನ್ನು ನೀವೇ ಪ್ರಯತ್ನಿಸಬಹುದು ಆದ್ದರಿಂದ ನೀವು ಇಲ್ಲಿ ನೋಡುವಂತೆ NodeMCU ನಲ್ಲಿನ GPIO 14 ಪಿನ್ ಗಡಿಯಾರಕ್ಕಾಗಿ SCK ಗೆ ಸಂಪರ್ಕಿಸುತ್ತದೆ ತದನಂತರ MISO ಪಿನ್ಗೆ GPIO 12 ಆದ್ದರಿಂದ ಇದು ಮೂಲತಃ ಬಹು ಇನ್ಪುಟ್ ಸಿಂಗಲ್ ಔಟ್ಪುಟ್ಗಳು ಮತ್ತು GPIO 13 MOSI ಗೆ ಸಂಪರ್ಕಿಸುತ್ತದೆ ನಂತರ Vcc ಯಿಂದ Vcc ಗ್ರೌಂಡ್ಗೆ GPIO 2 ಗೆ CS ಗೆ ಮತ್ತು ನಂತರ GPIO 15 5 ರಿಂದ RST ಗೆ ಮರುಹೊಂದಿಸುತ್ತದೆ ಮತ್ತು 4 ಇದು ಅಡಚಣೆಗಾಗಿ ಮತ್ತು ಆದ್ದರಿಂದ ನೀವು ನೋಡಿದರೆ ನೀವು ಈ ನೋಡ್MCU ಅನ್ನು ನೋಡಿದರೆ ಇಲ್ಲಿ ನಾವು ಇದನ್ನು ನೋಡೋಣ ನೀವು ಯಾವುದೇ GPIO ಅನ್ನು ಬರೆಯಲಾಗಿಲ್ಲ ಆದ್ದರಿಂದ ಅದನ್ನು ಇಲ್ಲಿ ಉಲ್ಲೇಖಿಸಲಾಗಿಲ್ಲ ಆದ್ದರಿಂದ ಮೂಲಭೂತವಾಗಿ ಈ ಮ್ಯಾಪಿಂಗ್ಗಾಗಿ ಆ ನಿರ್ದಿಷ್ಟ ಲಿಂಕ್ ಮೂಲಕ ನಾನು ನಿಮಗೆ ತೋರಿಸಿದ್ದೇನೆ ಆ ವೆಬ್ಸೈಟ್ನಲ್ಲಿ ನಾನು ಆ ಲಿಂಕ್ನಿಂದ ಲಿಂಕ್ ಮಾಡಿರುವುದನ್ನು ನೀವು ನೆನಪಿಸಿಕೊಂಡರೆ ನೀವು ಈ GPIO ನಡುವೆ ಇಲ್ಲಿ ನೀಡಲಾದ ಈ ಸಂಖ್ಯೆಗಳಿಗೆ ಮ್ಯಾಪಿಂಗ್ ಮಾಡಬಹುದು ಆದ್ದರಿಂದ ಇವುಗಳು ಇಲ್ಲಿ ನೀಡಲಾದ ಸಂಖ್ಯೆಗಳಾಗಿವೆ ಆದ್ದರಿಂದ ಈ GPIO ಮತ್ತು ಅದರ ನಡುವಿನ ಈ ಮ್ಯಾಪಿಂಗ್ನೊಂದಿಗೆ ಒಂದನ್ನು ಪಡೆಯಬೇಕಾಗುತ್ತದೆ ಮತ್ತು ಆದಾಗ್ಯೂ ಇಲ್ಲಿ ಅನುಕೂಲಕ್ಕಾಗಿ ನಾವು ಈ GPIO ಪಿನ್ ಯಾವುದು ಮತ್ತು LoRa ಮಾಡ್ಯೂಲ್ನ ಇತರ ಪಿನ್ ಅನ್ನು ಎಲ್ಲಿ ಸಂಪರ್ಕಿಸುತ್ತದೆ ಎಂಬುದನ್ನು ನಾವು ನಿಮಗೆ ತೋರಿಸಿದ್ದೇವೆ ನಂತರ ನೋಡ್ MCU ಮತ್ತು DHT ನಡುವಿನ ಸಂಪರ್ಕಕ್ಕಾಗಿ ಆದ್ದರಿಂದ ಈ ಭಾಗವನ್ನು ನಾನು ಈಗಾಗಲೇ ನಿಮಗೆ ತೋರಿಸಿದ್ದೇನೆ ಈ ಭಾಗವನ್ನು ನಾನು ಹಿಂದಿನ ಸ್ಲೈಡ್ನಲ್ಲಿ ತೋರಿಸಿದ್ದೇನೆ ಈಗ ಈ GPIO 4 ನಡುವಿನ ಸಂಪರ್ಕದ ಈ ಭಾಗಕ್ಕಾಗಿ ನೋಡ್ MCU ನ GPIO 4 ಡೇಟಾದ DHT ಗೆ ಸಂಪರ್ಕಿಸುತ್ತದೆ ಕ್ಷಮಿಸಿ ಮತ್ತು DHT ಯ ಡೇಟಾವನ್ನು ಸಂಪರ್ಕಿಸುತ್ತದೆ ಆದ್ದರಿಂದ 3V3 3 3 ವೋಲ್ಟ್ ಆಗಿದೆ ಇದು Vcc ಗೆ ಮತ್ತು ನೆಲದಿಂದ ನೆಲಕ್ಕೆ ಸಂಪರ್ಕಿಸುತ್ತದೆ ಆದ್ದರಿಂದ ಒಟ್ಟಾರೆ ಇದು ಈ ನೋಡ್ MCU ಮತ್ತು DHT ನಡುವಿನ ಈ ಮ್ಯಾಪಿಂಗ್ ಎರಡರಲ್ಲಿರುವ ಪಿನ್ ಕಾನ್ಫಿಗರೇಶನ್ಗಳ ವಿಷಯದಲ್ಲಿ ಹೇಗೆ ಕಾಣುತ್ತದೆ ಆದ್ದರಿಂದ DHT ಸಂವೇದಕ ಪಿನ್ ಸಂರಚನೆಯೊಂದಿಗೆ ನೋಡ್ MCU ಪಿನ್ ಕಾನ್ಫಿಗರೇಶನ್ ಆದ್ದರಿಂದ ನಾನು ಈ ಎಲ್ಲವನ್ನೂ ಕ್ರಿಯೆಯಲ್ಲಿ ತೋರಿಸುತ್ತೇನೆ ಶೀಘ್ರದಲ್ಲೇ ಆದ್ದರಿಂದ ಈ ಸೆಟಪ್ ಅನ್ನು ರನ್ ಮಾಡಲು ಅಗತ್ಯವಿರುವ ಕೆಲವು ಪೂರ್ವಾಪೇಕ್ಷಿತಗಳಿವೆ ಆದ್ದರಿಂದ ನಿಮಗೆ ಅಗತ್ಯವಿರುವ ಒಂದು ವಿಷಯವೆಂದರೆ ಮೂಲತಃ ಈ ಅಡಾಫ್ರೂಟ್ ಲೈಬ್ರರಿ ಇದು ಈ DHT 22 ಸಂವೇದಕವನ್ನು ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಈ LoRa ಮಾಡ್ಯೂಲ್ ಕೆಲಸ ಮಾಡಲು ನಿಮಗೆ ಈ ರೇಡಿಯೊಹೆಡ್ ಲೈಬ್ರರಿ ಕೂಡ ಬೇಕಾಗುತ್ತದೆ ಮತ್ತು ಇವುಗಳನ್ನು ಇಲ್ಲಿಂದ ಡೌನ್ಲೋಡ್ ಮಾಡಬಹುದು ಮತ್ತು ಇಲ್ಲಿ URL ನಲ್ಲಿ ಉಲ್ಲೇಖಿಸಿರುವಂತೆ ಅನುಕೂಲಕ್ಕಾಗಿ ಆರಂಭಿಕ ಸಂಪರ್ಕಗಳನ್ನು LoRa ಮಾಡ್ಯೂಲ್ನಲ್ಲಿ ಬೆಸುಗೆ ಹಾಕಲಾಗಿದೆ ಆದ್ದರಿಂದ ಇದನ್ನು ಇಲ್ಲಿ ನೀಡಲಾಗಿದೆ ಮತ್ತು Arduino IDE ಗೆ ನೋಡ್ MCU ಬೋರ್ಡ್ ಅನ್ನು ಸೇರಿಸಲು ಏಕೆಂದರೆ ನಾವು ಈ Arduino IDE ಅನ್ನು ಬಳಸುತ್ತೇವೆ ಎಂದು ನೀವು ನೆನಪಿಸಿಕೊಂಡರೆ ನಾನು ನಿಮಗೆ ಮೊದಲೇ ಹೇಳಿದ್ದೇನೆ ಇದು ಸಾಮಾನ್ಯವಾಗಿ Arduino ಗೆ ಮಾತ್ರ ಅನುಗುಣವಾಗಿರುತ್ತದೆ ಆದರೆ ನೋಡ್ MCU ಆರ್ಡುನೊ IDE ಪ್ಲಾಟ್ಫಾರ್ಮ್ನಲ್ಲಿಯೂ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಅದನ್ನು ಮಾಡಲು ನೀವು ಈ ಹಂತಗಳನ್ನು ಅನುಸರಿಸಬೇಕು ಆದ್ದರಿಂದ ನೀವು ಈ ಹಂತಗಳನ್ನು ಅನುಸರಿಸಿ ಮತ್ತು ಈ Arduino IDE LoRa ನೋಡ್ MCU ಗಾಗಿ ಹೇಗೆ ಕಾಣುತ್ತದೆ ಮತ್ತು ಇವುಗಳು ನೀವು ಅನುಸರಿಸಬೇಕಾದ ಹಂತಗಳಾಗಿವೆ ಮತ್ತು ಕೇವಲ ಸಂಕ್ಷಿಪ್ತತೆಗಾಗಿ ನಾನು ಈ ವಿಷಯವನ್ನು ಬಿಟ್ಟುಬಿಡುತ್ತಿದ್ದೇನೆ ಆದ್ದರಿಂದ ಹಿಂದಿನ ಸ್ಲೈಡ್ನಲ್ಲಿ ನೀಡಿರುವಂತೆ ನೀವು ಅನುಸರಿಸಬೇಕಾದ ಹಂತಗಳು ಇವು ಮತ್ತು ಅಂತಿಮವಾಗಿ ನೀವು ಪ್ರೋಗ್ರಾಂಗಳನ್ನು ತೆರೆಯಬೇಕು LoRaಗೆ ಅನುಗುಣವಾದ ಕಾರ್ಯಕ್ರಮಗಳು ಆದ್ದರಿಂದ ನೋಡ್ MCU ನೊಂದಿಗೆ LoRa ಇಂಟರ್ಫೇಸಿಂಗ್ಗಾಗಿ ಇದು ಈ ಟ್ರಾನ್ಸ್ಮಿಟರ್ ಪ್ರೋಗ್ರಾಂ ಆಗಿದೆ ಇದು ಈ ರೀತಿ ಕಾಣುತ್ತದೆ ಇದು ಟ್ರಾನ್ಸ್ಮಿಟರ್ ಅಂತ್ಯಕ್ಕಾಗಿ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ನಾವು LoRa CS RST ಮತ್ತು IRQ ಅಥವಾ ಇಂಟರಪ್ಟ್ನ ವಿಭಿನ್ನ ಪಿನ್ಗಳಿಗಾಗಿ ಈ ಘೋಷಣೆಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇವು ವಿಭಿನ್ನ ಪಿನ್ಗಳು ಮತ್ತು ಅವುಗಳ ವ್ಯಾಖ್ಯಾನಗಳನ್ನು ನೀಡಲಾಗಿದೆ ಆದ್ದರಿಂದ ಈ pset ಮೌಲ್ಯಗಳು ಈ ಮೌಲ್ಯ ಮತ್ತು ಈ ಡೇಟಾ ಪಿನ್ ಇದು ನೀವು DHT ಸ್ನ್ಯಾಪ್ಶಾಟ್ ಅನ್ನು ಮಾಡಬೇಕಾದದ್ದು ಮೂಲಭೂತವಾಗಿ ಅದರ ಭಾಗವನ್ನು ಮಾತ್ರ ತೋರಿಸುತ್ತದೆ ಆದರೆ ಇದು ಮೂಲಭೂತವಾಗಿ ಮಾಡಬೇಕಾದ ಸಂಗತಿಯಾಗಿದೆ ಆದ್ದರಿಂದ ನೋಡ್ MCU ನೊಂದಿಗೆ LoRa ಇಂಟರ್ಫೇಸಿಂಗ್ಗಾಗಿ ಇದು ಕೋಡ್ನ ಈ ಭಾಗವಾಗಿದೆ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ತಾಪಮಾನ ಮತ್ತು ಸಂವೇದಕದಿಂದ ಆರ್ದ್ರತೆಯ ಮೌಲ್ಯವನ್ನು ಸ್ಟ್ರಿಂಗ್ ರೂಪದಲ್ಲಿ ಓದಲಾಗುತ್ತದೆ ಮತ್ತು ಉಳಿಸಲಾಗುತ್ತದೆ ಆದ್ದರಿಂದ ನೀವು ನೋಡುವಂತೆ ಈ ಆರ್ದ್ರತೆಯ ಮೌಲ್ಯವನ್ನು ಓದಲಾಗುತ್ತದೆ ತಾಪಮಾನದ ಮೌಲ್ಯವನ್ನು ಓದಲಾಗುತ್ತದೆ ಮತ್ತು ನಂತರ ಈ ಕೋಡ್ನಲ್ಲಿ ಸ್ಟ್ರಿಂಗ್ ಕಾನ್ಕಾಟೆನೇಶನ್ ಮೂಲಕ ಈ ಲಾಂಗ್ ಸ್ಟ್ರಿಂಗ್ msg 1 ಅನ್ನು ನಿರ್ಮಿಸಲಾಗುತ್ತಿದೆ ಇದು ಸಂಯೋಜಿತ ಆರ್ದ್ರತೆ ಮತ್ತು ತಾಪಮಾನ ಮೌಲ್ಯಗಳನ್ನು ಹೊಂದಿರುತ್ತದೆ ತದನಂತರ ಇದನ್ನು ಬಂದರಿನ ಮೂಲಕ ಕಳುಹಿಸಬೇಕಾಗುತ್ತದೆ ಆದ್ದರಿಂದ ಈ ಸ್ಟ್ರಿಂಗ್ ಸಂಯೋಜನೆಯ ಮೂಲಕ ಈ ಹಿಂದೆ ನಿರ್ಮಿಸಲಾದ ಈ ಸಂದೇಶವನ್ನು ಅಕ್ಷರ ಶ್ರೇಣಿಗೆ ಪರಿವರ್ತಿಸಬೇಕು ಮತ್ತು ಸೀರಿಯಲ್ ಪೋರ್ಟ್ನಲ್ಲಿ ಮುದ್ರಿಸಲಾಗುತ್ತದೆ ನಂತರ ಅದನ್ನು ಕಳುಹಿಸಲಾಗುತ್ತದೆ ನಂತರ ಅದನ್ನು ಕೋಡ್ನ ಈ ಭಾಗವನ್ನು ಬಳಸಿ ಕಳುಹಿಸಲಾಗುತ್ತದೆ ಈ ಭಾಗವನ್ನು ಬಳಸಿ ಕಳುಹಿಸಲಾಗುತ್ತದೆ ಆದ್ದರಿಂದ ಕಳುಹಿಸುವಿಕೆಯನ್ನು ಮಾಡಲಾಗುತ್ತದೆ ಅದರ ನಂತರ ರಿಸೀವರ್ ಸೈಡ್ಗೆ ಡೇಟಾವನ್ನು ಸ್ವೀಕರಿಸುವ ರೀತಿಯಲ್ಲಿ ಡೇಟಾವನ್ನು ಪ್ರೋಗ್ರಾಂ ಮಾಡಬೇಕಾಗುತ್ತದೆ ಮತ್ತು ನೀವು ಡೇಟಾವನ್ನು ಸ್ವೀಕರಿಸಿದ ನಂತರ ನೀವು ಟ್ರಾನ್ಸ್ಮಿಟರ್ ಕಳುಹಿಸುವ ರಿಸೀವರ್ ಸ್ವೀಕರಿಸುವ ರೀತಿಯಲ್ಲಿ ಅದನ್ನು ಪ್ರೋಗ್ರಾಮ್ ಮಾಡಲಾಗಿದೆ ಮತ್ತು ನಂತರ ಅದು ಸ್ವೀಕೃತಿಯನ್ನು ಕಳುಹಿಸುತ್ತದೆ ಆದ್ದರಿಂದ ಇದು ಈ ಡೇಟಾ ಮತ್ತು ಸ್ವೀಕೃತಿಯನ್ನು ಸ್ವೀಕರಿಸುವವರಿಂದ ಟ್ರಾನ್ಸ್ಮಿಟರ್ಗೆ ಕಳುಹಿಸಲಾಗುತ್ತದೆ ಆದ್ದರಿಂದ ಯಶಸ್ವಿ ಸ್ವಾಗತವಿದೆ ಎಂದು ಟ್ರಾನ್ಸ್ಮಿಟರ್ಗೆ ತಿಳಿದಿದೆ ಆದ್ದರಿಂದ ಯಶಸ್ವಿ ಸ್ವಾಗತ ಮತ್ತು ಸ್ವೀಕೃತಿಯ ನಂತರ ಸಂದೇಶವನ್ನು ಕಳುಹಿಸುವವರ ಮಾಡ್ಯೂಲ್ಗೆ ಕಳುಹಿಸಲಾಗುತ್ತದೆ ಮತ್ತು ಪ್ರತಿ ಬಾರಿ ಸಂದೇಶವನ್ನು ಸ್ವೀಕರಿಸಿದಾಗ ನಾನು ನಿಮಗೆ ತೋರಿಸಲಿರುವ ಲೆಡ್ ಪಿನ್ ಹೊಳೆಯುತ್ತದೆ ಅಂದರೆ ಅದನ್ನು ಎತ್ತರಕ್ಕೆ ಹೊಂದಿಸಲಾಗಿದೆ ಮತ್ತು ಆದ್ದರಿಂದ ಈ ಕಾಮೆಂಟ್ ಮೂಲಕ ಈ ಕಾರಣವನ್ನು ಎತ್ತರಕ್ಕೆ ಹೊಂದಿಸಲಾಗಿದೆ ಆದ್ದರಿಂದ ನೀವು ನೋಡುವಂತೆ ಈ ಲೂಪ್ ಇದು ಲೂಪ್ ಆಗಿದೆ ಇದು ಡೇಟಾವನ್ನು ಸ್ವೀಕರಿಸಲು ಚಲಿಸುತ್ತದೆ ಅದು ಚಾನಲ್ನಲ್ಲಿ ಕೇಳುತ್ತಿದೆ ಈ ರಿಸೀವರ್ ಯಾವುದೇ ಡೇಟಾವನ್ನು ಸ್ವೀಕರಿಸುತ್ತಿದೆಯೇ ಎಂದು ನೋಡಲು ಲೂಪ್ ಮೂಲಕ ನಿರಂತರವಾಗಿ ಆಲಿಸುತ್ತಿದೆ ಮತ್ತು ಈ ಟ್ರಾನ್ಸ್ಮಿಟರ್ ಈ ರೀತಿಯಲ್ಲಿ ಪ್ಯಾಕ್ ಮಾಡಿದ ಸಂದೇಶವನ್ನು ಕಳುಹಿಸಿದೆ ಆದ್ದರಿಂದ ಇದು ಈ ಸಂದೇಶವನ್ನು ಸ್ವೀಕರಿಸುತ್ತದೆ ಮತ್ತು ಅದನ್ನು ಸ್ವೀಕರಿಸಿದ ನಂತರ ಅದನ್ನು ಪ್ರೋಗ್ರಾಮ್ ಮಾಡಲಾಗಿದ್ದು ಅದು ಈ ನಿರ್ದಿಷ್ಟ ಆಜ್ಞೆಯನ್ನು ಹೈ ಮೂಲಕ ಮುನ್ನಡೆಸುತ್ತದೆ ಆದ್ದರಿಂದ ನಂತರ ಅದು ಸ್ವೀಕರಿಸಲ್ಪಟ್ಟಿದೆ ಎಂದು ಮುದ್ರಿಸಲು ಹೋಗುತ್ತದೆ ಮತ್ತು ಸ್ವೀಕರಿಸಿದದನ್ನು ಸಹ ಮುದ್ರಿಸಲಾಗುತ್ತದೆ ಈಗ ಸ್ವೀಕರಿಸಿದ ಡೇಟಾಕ್ಕೆ ಅನುಗುಣವಾಗಿ ಸ್ವೀಕೃತಿಯನ್ನು ಕಳುಹಿಸಬೇಕು ಮತ್ತು ಅದನ್ನು ಈ ಕೋಡ್ ಸಹಾಯದಿಂದ ಮಾಡಲಾಗುತ್ತದೆ ಆದ್ದರಿಂದ ಅದನ್ನು ಕಳುಹಿಸಲಾಗಿದೆ ಎಂದು ಒಪ್ಪಿಕೊಳ್ಳುತ್ತದೆ ಮತ್ತು ಇದು ಟ್ರಾನ್ಸ್ಮಿಟರ್ ಸೀರಿಯಲ್ ಮಾನಿಟರ್ನಿಂದ ಔಟ್ಪುಟ್ ಆಗಿದೆ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ LoRa ಅನ್ನು ಮೊದಲು ಪ್ರಾರಂಭಿಸಲಾಗಿದೆ ಆವರ್ತನವನ್ನು 915 ಕ್ಕೆ ಹೊಂದಿಸಲಾಗಿದೆ ತಾಪಮಾನವನ್ನು ಕಳುಹಿಸುವ ತಾಪಮಾನ ಮತ್ತು ಆರ್ದ್ರತೆಯ ಮೌಲ್ಯಗಳನ್ನು ತಾಪಮಾನವನ್ನು ನೀಡಲಾಗಿದೆ ಆದ್ದರಿಂದ ನಾವು ಆರ್ದ್ರತೆಯ ಮೌಲ್ಯಗಳ ನಿಜವಾದ ತಾಪಮಾನವನ್ನು ತೋರಿಸುತ್ತಿಲ್ಲ ಆದರೆ ಈ ಕೋಡ್ ಹೇಗೆ ಕಾಣಿಸುತ್ತದೆ ಆದ್ದರಿಂದ ಆರಂಭದಲ್ಲಿ ಅದು ಹಾಗೆ ಇರುತ್ತದೆ ನಂತರ ಅದು ತಾಪಮಾನವನ್ನು ಗ್ರಹಿಸಲು ಪ್ರಾರಂಭಿಸುತ್ತದೆ ಮತ್ತು ಸಂವೇದಕ ತಾಪಮಾನ ಸಂವೇದಕವು ತಾಪಮಾನ ಮತ್ತು ತೇವಾಂಶವನ್ನು ಗ್ರಹಿಸುತ್ತದೆ ನಂತರ ಮೂಲಭೂತವಾಗಿ ಅದನ್ನು ಕಳುಹಿಸುತ್ತದೆ ಮತ್ತು ರಿಸೀವರ್ ಮೂಲತಃ ಅದನ್ನು ಮರಳಿ ಕಳುಹಿಸುತ್ತದೆ ಸ್ವೀಕೃತಿಯನ್ನು ಟ್ರಾನ್ಸ್ಮಿಟರ್ ಸ್ವೀಕರಿಸುತ್ತದೆ ತದನಂತರ ಪ್ರಕ್ರಿಯೆಯು ಮತ್ತಷ್ಟು ಮುಂದುವರಿಯುತ್ತದೆ ಆದ್ದರಿಂದ ಇವು ಮೂಲಭೂತವಾಗಿ ಈ ಭಾಗವು ತಾಪಮಾನದ ಆರ್ದ್ರತೆಯ ತಾಪಮಾನವನ್ನು ಈ ಆರ್ದ್ರತೆಗೆ ಸಮಾನವಾಗಿ ಕಳುಹಿಸುತ್ತದೆ ಮತ್ತು ಸ್ವೀಕರಿಸಿದ ಸ್ವೀಕೃತಿಯು ಮೂಲತಃ ಈ ರೀತಿ ಪುನರಾವರ್ತನೆಯಾಗುತ್ತಲೇ ಇರುತ್ತದೆ ರಿಸೀವರ್ನಲ್ಲಿ ಇದು ಹೇಗೆ ಕಾಣುತ್ತದೆ ರಿಸೀವರ್ ಅಂತ್ಯಕ್ಕಾಗಿ ಅವರ ಆರ್ಡುನೊ IDE ನಲ್ಲಿ ಮೂಲತಃ ನೀವು ಇಲ್ಲಿ ನೋಡಬಹುದು ಈ ಸ್ವೀಕರಿಸಿದ ತಾಪಮಾನ ಮತ್ತು ಆರ್ದ್ರತೆಯ ಮೌಲ್ಯವನ್ನು ತೋರಿಸಲಾಗಿದೆ ತದನಂತರ ಈ ಸ್ವೀಕೃತಿಯನ್ನು ಕಳುಹಿಸಲಾಗುತ್ತದೆ ಮತ್ತು ಈ ಅಂಗೀಕೃತ ಸಂದೇಶವನ್ನು ಮುದ್ರಿಸಲಾಗುತ್ತದೆ ಈಗ ಈ ನಿರ್ದಿಷ್ಟ ಸೆಟಪ್ನ ನಿಜವಾದ ಕೆಲಸವನ್ನು ನಾನು ನಿಮಗೆ ತೋರಿಸಲಿದ್ದೇನೆ ಆದ್ದರಿಂದ ಈಗ ನಾವು ನಮ್ಮ ಮೂಲ ಸೆಟಪ್ಗೆ ಹಿಂತಿರುಗೋಣ ಆದ್ದರಿಂದ ನಮ್ಮ ಟ್ರಾನ್ಸ್ಮಿಟರ್ ತಾಪಮಾನ ಸಂವೇದಕವು ಈ ನೋಡ್ MCU ಗೆ ಸಂಪರ್ಕಗೊಂಡಿರುವುದರಿಂದ ನಾವು ಹೊಂದಿರುವುದನ್ನು ನೀವು ನೆನಪಿಸಿಕೊಳ್ಳಿ ಮತ್ತು ಅನುಗುಣವಾದ ಪಿನ್ ಕಾನ್ಫಿಗರೇಶನ್ ಅನ್ನು ನಾನು ನಿಮಗೆ ಸ್ಲೈಡ್ನಲ್ಲಿ ತೋರಿಸಿದ್ದೇನೆ ಮತ್ತು ಈ ನೋಡ್ MCU ನಿಂದ ಈ LoRa ಟ್ರಾನ್ಸ್ಮಿಟರ್ಗೆ ಸಂಪರ್ಕವಿದೆ ಮತ್ತು ಈ ಸಂಪರ್ಕವನ್ನು ನಾನು ನಿಮಗೆ ಸ್ಲೈಡ್ನಲ್ಲಿ ತೋರಿಸಿದ್ದೇನೆ ಆದ್ದರಿಂದ ನೀವು ಅದನ್ನು ನೀವೇ ಪ್ರಯತ್ನಿಸಬಹುದು ಆದ್ದರಿಂದ ಇವುಗಳು ಟ್ರಾನ್ಸ್ಮಿಟರ್ ಸೈಟ್ನಲ್ಲಿ ಈ ಮೂರು ಘಟಕಗಳಲ್ಲಿ ಸಂಪರ್ಕಗೊಂಡಿರುವ ಮೂರು ವಿಭಿನ್ನ ಘಟಕಗಳಾಗಿವೆ ಮತ್ತು ಈ LoRa ಟ್ರಾನ್ಸ್ಮಿಟರ್ನಿಂದ ಇದು ಟ್ರಾನ್ಸ್ಮಿಟರ್ ಆಗಿದೆ ಮತ್ತು ಇದು ಈ ಆಂಟೆನಾವನ್ನು ಹೊಂದಿದೆ ಈ LoRa ಟ್ರಾನ್ಸ್ಮಿಟರ್ನಿಂದ ಇದು ಈ ಆಂಟೆನಾ ಆದ್ದರಿಂದ ಡೇಟಾವನ್ನು ಕಳುಹಿಸಲಾಗುತ್ತಿದೆ ಆದ್ದರಿಂದ ಡೇಟಾವನ್ನು ಕಳುಹಿಸಲಾಗುತ್ತಿದೆ ಮತ್ತು ಡೇಟಾವನ್ನು ಕಳುಹಿಸಲಾಗುತ್ತಿದೆ ರಿಸೀವರ್ಗೆ ಕಳುಹಿಸಲಾಗುತ್ತಿದೆ ಮತ್ತು ಇದು LoRa ರಿಸೀವರ್ ಆಗಿದೆ ಇದು LoRa ರಿಸೀವರ್ ಆಗಿದೆ ಮತ್ತು ಇದು ಟ್ರಾನ್ಸ್ಮಿಟರ್ ಆಗಿದೆ ಇದು LoRa ರಿಸೀವರ್ನ ಆಂಟೆನಾ ಮತ್ತು ಇದು ಈ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಕೊನೆಯಲ್ಲಿ ಈ ನೋಡ್ MCU ಆಗಿದೆ ಆದ್ದರಿಂದ ಈ ರಿಸೀವರ್ಗೆ ಡೇಟಾವನ್ನು ಕಳುಹಿಸುವ ಈ ಟ್ರಾನ್ಸ್ಮಿಟರ್ ಅನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಈ ಟ್ರಾನ್ಸ್ಮಿಟರ್ LoRa ನಿಂದ ರಿಸೀವರ್ LoRa ಗೆ ಡೇಟಾವನ್ನು ರಿಸೀವರ್ LoRa ಗೆ ಟ್ರಾನ್ಸ್ಮಿಟರ್ ಕಳುಹಿಸಲಾಗುತ್ತಿದೆ ಡೇಟಾವನ್ನು ಕಳುಹಿಸಲಾಗುತ್ತಿದೆ ಮತ್ತು ಅದರ ಆಧಾರದ ಮೇಲೆ ಮತ್ತು ಈ ಎಲ್ಇಡಿ ಲ್ಯಾಂಪ್ ಅನ್ನು ನೀವು ನೋಡುವಂತೆ ಇಲ್ಲಿ ಮಾಡಲಾಗುತ್ತದೆ ಆದ್ದರಿಂದ ಅದನ್ನು ಪ್ರೋಗ್ರಾಮ್ ಮಾಡಿದ ವಿಧಾನವೆಂದರೆ ಟ್ರಾನ್ಸ್ಮಿಟರ್ನಿಂದ ಡೇಟಾವನ್ನು ಸ್ವೀಕರಿಸಿದ ತಕ್ಷಣ ಅದನ್ನು ಕಳುಹಿಸಿದ ನಂತರ ಅದನ್ನು ಸ್ವೀಕರಿಸಲಾಗುತ್ತದೆ ಮತ್ತು ನಂತರ ಅದು ಮೂಲತಃ ಕಳುಹಿಸಿದಾಗಲೆಲ್ಲಾ ಅದು ಸ್ವೀಕರಿಸಿದಾಗಲೆಲ್ಲಾ ಈ ರಿಸೀವರ್ ಮೂಲತಃ ಈ ದೀಪವನ್ನು ಮಾಡುತ್ತದೆ ಎಲ್ಇಡಿ ದೀಪ ಹೊಳೆಯುತ್ತದೆ ಮತ್ತು ನೀವು ನೋಡುವಂತೆ ಅದು ಹೊಳೆಯುತ್ತಿದೆ ಆದ್ದರಿಂದ ಇದು ನಾವು ಹೊಂದಿರುವ ಈ ಸಣ್ಣ ಸೆಟಪ್ ಆಗಿದೆ ಮತ್ತು ಈಗ ನಾವು ಹಿಂತಿರುಗಿ ಮತ್ತು ನಮ್ಮ ಪರದೆಯನ್ನು ನೋಡೋಣ ಆದ್ದರಿಂದ ಇದು ಈ IDE ವೇದಿಕೆಯಾಗಿದೆ ಮತ್ತು ನೀವು ಮಾಡಬೇಕಾದ ಕೆಲವು ಸಂರಚನೆಗಳಿವೆ ಎಂದು ನೀವು ನೆನಪಿಸಿಕೊಂಡರೆ ಮತ್ತು ಆದ್ದರಿಂದ ನಾನು ಮೊದಲು ಸ್ಲೈಡ್ನಲ್ಲಿ ನಾನು ಈ ಕಾನ್ಫಿಗರೇಶನ್ ಬಗ್ಗೆ ಮಾತನಾಡಿದ್ದೇನೆ ಆದ್ದರಿಂದ ಇದು Arduino IDE ನಲ್ಲಿ ನಿಮ್ಮ ಟ್ರಾನ್ಸ್ಮಿಟರ್ ಸೈಟ್ ಎಂದು ಹೇಳೋಣ ಮತ್ತು ಇದು ನಿಮ್ಮ ನೋಡ್ MCU LoRa ನೋಡ್ MCU ಟ್ರಾನ್ಸ್ಮಿಟರ್ ಮತ್ತು ಇದು ನಿಮ್ಮ LoRa ನೋಡ್ MCU ರಿಸೀವರ್ ಆಗಿದೆ ಆದ್ದರಿಂದ ನಾವು ಟ್ರಾನ್ಸ್ಮಿಟರ್ನಿಂದ ಈ ಕೋಡ್ ಅನ್ನು ನೋಡುತ್ತೇವೆ ಆದರೆ ಅದಕ್ಕೂ ಮೊದಲು IDE ನಲ್ಲಿ ಈ ಸಂರಚನೆಯನ್ನು ಮಾಡಬೇಕಾಗಿದೆ ಕೆಲವು ಸಂರಚನೆಗಳನ್ನು ಮಾಡಬೇಕಾಗುತ್ತದೆ ಮೊದಲನೆಯದಾಗಿ ಈ ಬೋರ್ಡ್ನ ಪ್ರಕಾರವನ್ನು ಆಯ್ಕೆ ಮಾಡಬೇಕಾಗುತ್ತದೆ ಮತ್ತು ನಾವು ಈ ನೋಡ್ MCU 0 0SP12E ಮಾಡ್ಯೂಲ್ ಅನ್ನು ಬಳಸುತ್ತಿದ್ದೇವೆ ಆದ್ದರಿಂದ ಇದನ್ನು ಆಯ್ಕೆ ಮಾಡಲಾಗಿದೆ ನಾವು ಈ ರೀತಿಯಲ್ಲಿ ಮೊದಲೇ ಕಾನ್ಫಿಗರ್ ಮಾಡಿದ್ದೇವೆ ಮತ್ತು ಟ್ರಾನ್ಸ್ಮಿಟರ್ಗಾಗಿ ಯಾವ ಸಂವಹನ ಪೋರ್ಟ್ ಅನ್ನು ಬಳಸಲಾಗುವುದು ಆದ್ದರಿಂದ ನಾವು ಅದಕ್ಕಾಗಿ COM 4 ಅನ್ನು ಆಯ್ಕೆ ಮಾಡಿದ್ದೇವೆ ಇದನ್ನು ಮಾಡಲಾಗುತ್ತದೆ ಮತ್ತು ನಂತರ ಆದ್ದರಿಂದ ನಾವು ಹಿಂತಿರುಗಿ ಹೋಗೋಣ ಮತ್ತು ಆದ್ದರಿಂದ ಈ ಮೂಲತಃ ಹೇಗೆ ಈ ಕೋಡ್ ತೋರುತ್ತಿದೆ ಮತ್ತು ಈ ಪ್ರತಿಯೊಂದು ವಿಭಿನ್ನ ಪಿನ್ಗಳು ಮತ್ತು ಅವುಗಳ ಅನುಗುಣವಾದ ಮೌಲ್ಯಗಳನ್ನು ನೀವು ಹೇಗೆ ಮೊದಲೇ ಹೊಂದಿಸಿದ್ದೀರಿ ಎಂದು ನಾನು ಈಗಾಗಲೇ ಹೇಳಿದ್ದೇನೆ ಮತ್ತು ಮೂಲತಃ ಈ ಸಂದೇಶವನ್ನು ಕಳುಹಿಸಿದ ನಂತರ ಅದನ್ನು ಸಂಯೋಜಿಸಲಾಗಿದೆ ಮತ್ತು ಅದನ್ನು ಈ ಸರಣಿ ಪೋರ್ಟ್ ಮೂಲಕ ಕಳುಹಿಸಲಾಗುತ್ತದೆ ಮತ್ತು ಇನ್ನೊಂದು ತುದಿಯಲ್ಲಿ ಸ್ವೀಕರಿಸಲಾಗುತ್ತದೆ ಆದ್ದರಿಂದ ಟ್ರಾನ್ಸ್ಮಿಟರ್ ಕಳುಹಿಸುವ ಭಾಗಕ್ಕಾಗಿ ನೀವು ಇಲ್ಲಿ ನೋಡಬಹುದು ತಾಪಮಾನದ ಮೌಲ್ಯವು ಈ ತಾಪಮಾನದ ಮೌಲ್ಯವನ್ನು ಎಲ್ಲಿಂದಲಾದರೂ ಪ್ರಾರಂಭಿಸೋಣ ಮತ್ತು ಆರ್ದ್ರತೆ ಮತ್ತು ಸ್ವೀಕೃತಿಯನ್ನು ನಿರಂತರವಾಗಿ ಸ್ವೀಕರಿಸಲಾಗುತ್ತದೆ ಇದು ಅನುಗುಣವಾದ ಮೌಲ್ಯಗಳನ್ನು ತೋರಿಸುತ್ತದೆ ಆದ್ದರಿಂದ ಇದು ಮೂಲತಃ ಟ್ರಾನ್ಸ್ಮಿಟರ್ ಪ್ಯಾನೆಲ್ನಲ್ಲಿ ಹೇಗೆ ಕಾಣುತ್ತದೆ ಮತ್ತು ರಿಸೀವರ್ ಪ್ಯಾನೆಲ್ನಲ್ಲಿ ಅಂತೆಯೇ ಇವುಗಳನ್ನು ಮೂಲತಃ ಸ್ವೀಕರಿಸಲಾಗುತ್ತಿದೆ ಮತ್ತು ಅನುಗುಣವಾದ ಕೋಡ್ ಅನ್ನು ಸಹ ಇಲ್ಲಿ ತೋರಿಸಲಾಗಿದೆ ಆದ್ದರಿಂದ ರಿಸೀವರ್ ವಿಂಡೋ ಹೇಗೆ ಕಾಣುತ್ತದೆ ಮತ್ತು ಇದು ಒಟ್ಟಾರೆ ಫಲಕ ಮತ್ತು ಆದ್ದರಿಂದ ನಾವು ಪ್ರೋಗ್ರಾಮ್ ಮಾಡಿದ ರೀತಿಯಲ್ಲಿ ನಾವು ಪ್ರೋಗ್ರಾಮ್ ಮಾಡಿದ್ದೇವೆ ಅಂತಹ ರೀತಿಯಲ್ಲಿ ಟ್ರಾನ್ಸ್ಮಿಟರ್ ಕಳುಹಿಸುತ್ತದೆ ಮತ್ತು ಅದನ್ನು ಸ್ವೀಕರಿಸಿದ ನಂತರ ಡೇಟಾವನ್ನು ಸ್ವೀಕರಿಸುವ ಮೂಲಕ ಅದು ತೋರಿಸಲು ಹೊರಟಿದೆ ಅದು ಕಾರಣವಾಯಿತು ಮತ್ತು ನೀವು ಮೂಲತಃ ನೀವು ಬಯಸಿದ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡಬಹುದು ನೀವು ಲೆಡ್ ಅನ್ನು ಗ್ಲೋ ಮಾಡಬೇಕಾಗಿಲ್ಲ ನೀವು ಏನನ್ನಾದರೂ ಸಕ್ರಿಯಗೊಳಿಸಬಹುದು ಬಹುಶಃ ರೆಫ್ರಿಜರೇಟರ್ ಅನ್ನು ಆನ್ ಮಾಡಿ ಅಥವಾ ಏರ್ ಕೂಲರ್ ಅನ್ನು ಆನ್ ಮಾಡಿ ಅಥವಾ ಅಂತಹದನ್ನು ಮಾಡಬಹುದು ಆದ್ದರಿಂದ ಇದು ಒಟ್ಟಾರೆ ಸೆಟಪ್ ಆಗಿದೆ ಮತ್ತು ಈ ಚಿಕ್ಕ ಸೆಟಪ್ನೊಂದಿಗೆ ನೀವೇ ಆರ್ಡುನೊ IDE ಪ್ಲಾಟ್ಫಾರ್ಮ್ನಲ್ಲಿ ಈ ಕೋಡಿಂಗ್ ಮಾಡುವ ಮೂಲಕ ಪ್ರಯತ್ನಿಸಿ ಮತ್ತು ಒಮ್ಮೆ ನೀವು ವಿಶ್ವಾಸ ಹೊಂದಿದ್ದರೆ ನೀವು ಬೇರೆ ಬೇರೆ ಸೆಟಪ್ಗಳೊಂದಿಗೆ ಪ್ರಯತ್ನಿಸಬಹುದು ಅಲ್ಲಿ LoRa ಮಾಡ್ಯೂಲ್ನ ಬಳಕೆಯ ಮೂಲಕ ನೀವು ಡೇಟಾವನ್ನು 0 1 ರಿಂದ ಮತ್ತೊಂದು ಹಂತಕ್ಕೆ ಕಳುಹಿಸುತ್ತೀರಿ ಮತ್ತು ಅದರ ನಡುವೆ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ನಡುವಿನ ಅಂತರವು LoRaದಲ್ಲಿ 100 ಮೀಟರ್ಗಿಂತಲೂ ಹೆಚ್ಚಿರಬಹುದು ಮತ್ತು ಅಂತಿಮವಾಗಿ ನಾವು ಅಂತ್ಯಕ್ಕೆ ಬರುತ್ತೇವೆ ಮತ್ತು ಇವುಗಳು ವಿಭಿನ್ನ ಉಲ್ಲೇಖಗಳಾಗಿವೆ ನಿಮಗೆ ಆಸಕ್ತಿ ಇದ್ದರೆ ನೀವು ಈ ಉಲ್ಲೇಖಗಳ ಮೂಲಕ ಹೋಗಬಹುದು